ಈ ಉಪನ್ಯಾಸದಲ್ಲಿ ನಾವು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮಾತನಾಡುತ್ತೇವೆ ಇದು ಬಹಳ ಮುಖ್ಯವಾದ ವಿಷಯವಾಗಿದೆ ವಾಸ್ತವವಾಗಿ ಸಾಮಾನ್ಯವಾಗಿ ಐಒಟಿ ಮತ್ತು ಐಐಒಟಿ ಮತ್ತು ಕೈಗಾರಿಕೆಗಳಿಗೆ ಹೆಚ್ಚು ಕಾಳಜಿ ವಹಿಸುವ ವಿಷಯ ಇಂಡಸ್ಟ್ರಿ 4 0 ರ ಸನ್ನಿವೇಶದಲ್ಲಿ ನಾವು ಇಲ್ಲಿಯವರೆಗೆ ಏನು ಮಾತನಾಡಿದ್ದರೂ ಜನರು ತಮ್ಮ ವ್ಯವಸ್ಥೆಗಳ ಸುರಕ್ಷತೆ ಭೌತಿಕ ವ್ಯವಸ್ಥೆಗಳು ಸೈಬರ್ ಭೌತಿಕ ವ್ಯವಸ್ಥೆಗಳು ಮತ್ತು ಡೇಟಾದ ಸುರಕ್ಷತೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸದಿದ್ದರೆ ಈ ಎಲ್ಲ ವಿಷಯಗಳು ಅರ್ಥಪೂರ್ಣವಾಗುತ್ತವೆ ವ್ಯವಸ್ಥೆಯ ಮೂಲಕ ಸಂಗ್ರಹಿಸಿದ ಮತ್ತು ರವಾನೆಯಾಗುವ ಒಟ್ಟಾರೆ ಡೇಟಾವನ್ನು ಸುರಕ್ಷಿತವಾಗಿರಿಸಿಕೊಳ್ಳಬೇಕು ಡೇಟಾದ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಅದು ಡೇಟಾ ಆಗಿರಬೇಕು ಯಾವುದನ್ನು ಒಬ್ಬ ವ್ಯಕ್ತಿಯಿಂದ ಸ್ವೀಕರಿಸಲಾಗಿದೆ ಅದು ವಿಶ್ವಾಸಾರ್ಹವಾಗಿರಬೇಕು ಮತ್ತು ಹೀಗೆ ಆದ್ದರಿಂದ ಸೈಬರ್ ಸೆಕ್ಯುರಿಟಿಗೆ ಬಂದಾಗ ಈ ರೀತಿಯ ವಿಭಿನ್ನ ಸಂಬಂಧಿತ ಸಮಸ್ಯೆಗಳಿವೆ ಸುರಕ್ಷತೆ ಗೌಪ್ಯತೆ ನಂಬಿಕೆ ಇವೆಲ್ಲವೂ ಪರಸ್ಪರ ಸಂಬಂಧ ಹೊಂದಿದ ಘಟಕಗಳು ಮತ್ತು ಇವು ಯಾವುದೇ ವ್ಯವಸ್ಥೆಯ ಸಂದರ್ಭದಲ್ಲಿ ಅತ್ಯಂತ ಕಾಳಜಿಯನ್ನು ಹೊಂದಿವೆ ಮತ್ತು ಖಂಡಿತವಾಗಿಯೂ ಯಾವುದೇ ಅಂತರ್ಜಾಲ ಆಧಾರಿತ ವ್ಯವಸ್ಥೆ ಮತ್ತು ಕಡಿಮೆ ಶಕ್ತಿಯ ಸಂಪನ್ಮೂಲ ನಿರ್ಬಂಧ ವ್ಯವಸ್ಥೆಗಳಾದ ಐಒಟಿ ಐಐಒಟಿ ಮತ್ತು ಮುಂತಾದವುಗಳಿಗೆ ಆದ್ದರಿಂದ ಇಂಡಸ್ಟ್ರಿ 4 0ರ ಸಂದರ್ಭದಲ್ಲಿ ನಾವು ಸೈಬರ್ ಸುರಕ್ಷತೆಯ ಮೂಲ ಪರಿಕಲ್ಪನೆಗಳು ಅದರ ವಿಭಿನ್ನ ಅಂಶಗಳು ಯಾವುವು ಮತ್ತು ಕೈಗಾರಿಕೆಗಳಲ್ಲಿನ ಸೈಬರ್ ಭೌತಿಕ ವ್ಯವಸ್ಥೆಗಳನ್ನು ಭದ್ರಪಡಿಸುವ ದೃಷ್ಟಿಯಿಂದ ಇರುವ ಕೆಲವು ವಿಭಿನ್ನ ರೀತಿಯ ಬೆದರಿಕೆಗಳನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ನಾವು ಈಗ ಪ್ರತಿಯೊಂದನ್ನು ವಿವರವಾಗಿ ನೋಡುತ್ತೇವೆ ಆದ್ದರಿಂದ ಸೈಬರ್ ಸುರಕ್ಷತೆ ಎಂದರೇನು ಇದು ಮೂಲತಃ ಅಲ್ಲಿರುವ ಸೈಬರ್ ಮೂಲಸೌಕರ್ಯದ ಸುರಕ್ಷತೆಯಾಗಿದೆ ಮೂಲತಃ ಕಂಪ್ಯೂಟಿಂಗ್ನಲ್ಲಿ ನಾವು ಕಂಪ್ಯೂಟಿಂಗ್ನಲ್ಲಿ ಸೈಬರ್ಸ್ಪೇಸ್ ಬಗ್ಗೆ ಮಾತ್ರವಲ್ಲ ಹಾರ್ಡ್ವೇರ್ ಸಾಫ್ಟ್ವೇರ್ ಇತ್ಯಾದಿಗಳನ್ನು ಒಳಗೊಂಡಿರುವ ಕಂಪ್ಯೂಟಿಂಗ್ ಮೂಲಸೌಕರ್ಯದ ಬಗ್ಗೆ ಮಾತನಾಡುತ್ತೇವೆ ಸೈಬರ್ ಮೂಲಸೌಕರ್ಯದ ಸುರಕ್ಷತೆ ಮಾತ್ರವಲ್ಲದೆ ಭೌತಿಕ ಭದ್ರತೆ ಭೌತಿಕ ಭದ್ರತೆ ಕಂಪ್ಯೂಟಿಂಗ್ ಯಂತ್ರಗಳು ಕಂಪ್ಯೂಟಿಂಗ್ ಅಲ್ಲದ ಯಂತ್ರಗಳು ಮತ್ತು ಹೀಗೆ ಆದ್ದರಿಂದ ಇತರ ಎಲ್ಲಾ ರೀತಿಯ ಯಂತ್ರಗಳು ಸೈಬರ್ ಮೂಲಸೌಕರ್ಯವು ಕಾರ್ಯನಿರ್ವಹಿಸುವ ಯಂತ್ರಗಳ ಭೌತಿಕ ಸುರಕ್ಷತೆ ಆದ್ದರಿಂದ ನಾವು ಎರಡು ವಿಷಯಗಳ ಬಗ್ಗೆ ಕಾಳಜಿ ವಹಿಸುತ್ತೇವೆ ಒಂದು ಸೈಬರ್ ಸೆಕ್ಯುರಿಟಿ ಮತ್ತು ಫಿಸಿಕಲ್ ಸೆಕ್ಯೂರಿಟಿ ಇವು ಸುರಕ್ಷತೆಯ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಕಾಳಜಿವಹಿಸುವ ಎರಡು ವಿಭಿನ್ನ ವಿಷಯಗಳು ಆದ್ದರಿಂದ ಯಾವುದರಿಂದ ರಕ್ಷಿಸುವುದು ವಿಭಿನ್ನ ದಾಳಿಯಿಂದ ರಕ್ಷಿಸಲಾಗುತ್ತಿದೆ ಮೂಲಸೌಕರ್ಯಗಳಿಗೆ ಹಾನಿ ಮಾಡಲು ಬಯಸುವ ಘಟಕಗಳಿಂದ ದಾಳಿಗಳನ್ನು ನಡೆಸಲಾಗುತ್ತದೆ ಕೈಗಾರಿಕಾ ಐಒಟಿಯ ಸಂದರ್ಭದಲ್ಲಿ ವ್ಯವಸ್ಥೆಗಳೆಲ್ಲವೂ ಪರಸ್ಪರ ಸಂಬಂಧ ಹೊಂದಿದ ಯಂತ್ರಗಳು ಎಂಬುದು ಮೂಲಭೂತ ಪ್ರಮೇಯ ಆದ್ದರಿಂದ ಅವರೆಲ್ಲರೂ ಪರಸ್ಪರ ಸಂಪರ್ಕ ಹೊಂದಿದ್ದರೆ ನಮ್ಮಲ್ಲಿ ಇಂಟರ್ನೆಟ್ ವರ್ಕ್ ಇದೆ ಎಂದು ಮತ್ತು ನಾವು ವಿವಿಧ ಇಂಟ್ರೂಡರ್ಗಳು ವ್ಯವಸ್ಥೆಗೆ ಪ್ರವೇಶಿಸುವ ಸಾಮರ್ಥ್ಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ವ್ಯವಸ್ಥೆಗೆ ಹಾನಿಯಾಗಲು ಕೆಲವು ರೀತಿಯ ದಾಳಿಯನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಾರೆ ಅವರು ಕಾರ್ಯನಿರ್ವಹಿಸುತ್ತಿರುವ ರೀತಿ ವಿಭಿನ್ನ ಡೇಟಾ ಕಳಿಸುವಿಕೆ ಡೇಟಾವನ್ನು ಕದಿಯುವುದು ಒಟ್ಟಾರೆ ನೆಟ್ವರ್ಕ್ ಹಾರ್ಡ್ವೇರ್ ಸಾಫ್ಟ್ವೇರ್ ಮತ್ತು ಭೌತಿಕ ಯಂತ್ರಗಳಿಗೆ ಹಾನಿಮಾಡುವುದು ಆದ್ದರಿಂದ ಇಂಟರ್ನೆಟ್ ಸಂಪರ್ಕಿತ ಜಗತ್ತಿನಲ್ಲಿ ಸೈಬರ್ ಸುರಕ್ಷತೆಯ ಎಲ್ಲಾ ವಿಭಿನ್ನ ಅಂಶಗಳು ಇವು ಆದ್ದರಿಂದ ನಾವು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮಾತನಾಡುವಾಗ ಹಾರ್ಡ್ವೇರ್ ಸಾಫ್ಟ್ವೇರ್ ಮತ್ತು ಡೇಟಾವನ್ನು ಹೇಗೆ ರಕ್ಷಿಸಬೇಕು ಎಂಬುದರ ಕುರಿತು ನಾವು ಮಾತನಾಡಬೇಕಾಗಿದೆ ಆದ್ದರಿಂದ ಏನಾಗುತ್ತದೆ ಎಂದರೆ ಸೈಬರ್ ಭೌತಿಕ ವ್ಯವಸ್ಥೆಯ ಸಂದರ್ಭದಲ್ಲಿ ಉದ್ಯಮ ಕೇಂದ್ರಗಳು ಡೇಟಾ ಕೇಂದ್ರಗಳಿಗೆ ಅನಧಿಕೃತ ಪ್ರವೇಶದ ವಿರುದ್ಧ ಏಕಕಾಲದಲ್ಲಿ ಸೈಬರ್ ಸುರಕ್ಷತೆ ಮತ್ತು ದೈಹಿಕ ಸುರಕ್ಷತೆಯನ್ನು ಬಳಸುತ್ತವೆ ಆದ್ದರಿಂದ ನಾವು ಏನು ರಕ್ಷಿಸಬೇಕು ಮತ್ತು ಅದು ಯಾವುದರ ವಿರುದ್ಧ ರಕ್ಷಣೆ ಆದ್ದರಿಂದ ಡೇಟಾದಲ್ಲಿ ಅನಧಿಕೃತ ಅನಧಿಕೃತ ಬದಲಾವಣೆಯ ವಿರುದ್ಧ ರಕ್ಷಣೆ ಡೇಟಾವನ್ನು ಅನಧಿಕೃತವಾಗಿ ಅಳಿಸುವುದು ಮತ್ತು ಪ್ರಮಾಣಪತ್ರ ವಿಲ್ಲದ ಪ್ರವೇಶದ ಮೇಲೆ ಅನಧಿಕೃತವಾಗಿದೆ ಆದ್ದರಿಂದ ಈ 3 ವಿಭಿನ್ನ ವಿಷಯಗಳು ಇವುಗಳ ವಿರುದ್ಧ ರಕ್ಷಣೆ ನೀಡಬೇಕಾಗಿದೆ ಐಐಒಟಿ ವ್ಯವಸ್ಥೆಗಳು ಅಥವಾ ಐಒಟಿ ವ್ಯವಸ್ಥೆಗಳು ಸಾಮಾನ್ಯವಾಗಿ ಹೇಗೆ ಕೆಲಸ ಮಾಡುತ್ತವೆ ಎಂಬುದರ ಬಗ್ಗೆ ಈಗ ನಾವು ಅರ್ಥಮಾಡಿಕೊಳ್ಳೋಣ ಮತ್ತು ಇದು ನಾವು ಈ ಹಿಂದೆ ಗಮನಾರ್ಹವಾಗಿ ವಿವರವಾಗಿ ಚರ್ಚಿಸಿದ್ದೇವೆ ಆದ್ದರಿಂದ ನಾವು ಏನು ಹೊಂದಿದ್ದೇವೆ ನಾವು ವಿಭಿನ್ನ ಭೌತಿಕ ವ್ಯವಸ್ಥೆಗಳನ್ನು ಹೊಂದಿದ್ದೇವೆ ಅದರಲ್ಲಿ ಕೆಲವು ರೀತಿಯ ಸೆನ್ಸಾರ್ಗಳನ್ನು ನಿಯೋಜಿಸಲಾಗಿದೆ ಆದ್ದರಿಂದ ನಮ್ಮಲ್ಲಿ ಯಂತ್ರ 1 ಇದೆ ಅದು ಕೆಲವು ಸೆನ್ಸಾರ್ವನ್ನು ಹೊಂದಿದೆ ನಾವು ಹೇಳೋಣ ಯಂತ್ರ 2 ಇದು ಬೇರೆ ಕೆಲವು ಸೆನ್ಸಾರ್ಗಳನ್ನು ಹೊಂದಿದೆ ಮತ್ತು ಅದೇ ರೀತಿ ನಾವು ವಿಭಿನ್ನ ಯಂತ್ರಗಳನ್ನು ಹೊಂದಿದ್ದೇವೆ ಅವುಗಳು ಒಂದು ಅಥವಾ ಹೆಚ್ಚಿನ ಸೆನ್ಸಾರ್ಗಳನ್ನು ಹೊಂದಿವೆ ಇಲ್ಲಿ ನಾನು ಪ್ರತಿ ಯಂತ್ರಕ್ಕೆ ಒಂದೇ ಸೆನ್ಸಾರ್ವನ್ನು ಚಿತ್ರಿಸಿದ್ದೇನೆ ಆದರೆ ಯಂತ್ರವು ಅನೇಕ ವಿಭಿನ್ನ ಸೆನ್ಸಾರ್ಗಳನ್ನು ಹೊಂದುವ ಸಾಧ್ಯತೆಯಿದೆ ಆದ್ದರಿಂದ ಈ ಸೆನ್ಸಾರ್ಗಳನ್ನು ಅವರು ಏನು ಮಾಡುತ್ತವೆ ನಾವು ಇದನ್ನು ಮೊದಲು ನೋಡಿದ್ದೇವೆ ಕೆಲವು ರೀತಿಯ ನೆಟ್ವರ್ಕ್ ಮೂಲಕ ಈ ಯಂತ್ರಗಳು ಡೇಟಾವನ್ನು ಇತರ ಮೂಲಸೌಕರ್ಯಗಳಿಗೆ ಕಳುಹಿಸಲಿವೆ ಇಲ್ಲಿಯೇ ನಾವು ಕೆಲವು ಡೇಟಾ ಸೆಂಟರ್ ಅಥವಾ ಕೆಲವು ಸರ್ವರ್ ಅಥವಾ ಅಂತಹದನ್ನು ಹೊಂದಿದ್ದೇವೆ ಅದು ಡೇಟಾಗೆ ಪ್ರವೇಶವನ್ನು ಪಡೆಯುತ್ತದೆ ಅದು ಡೇಟಾವನ್ನು ಪಡೆದುಕೊಳ್ಳುತ್ತದೆ ಮತ್ತು ನಾವು ಅದರ ಮೇಲೆ ವಿಭಿನ್ನ ವಿಶ್ಲೇಷಣೆಯನ್ನು ನಡೆಸುತ್ತೇವೆ ಇದನ್ನು ಸಾಮಾನ್ಯವಾಗಿ ಮಾಡಲಾಗುತ್ತದೆ ಮತ್ತು ವಿಶ್ಲೇಷಣೆಯ ಆಧಾರದ ಮೇಲೆ ನಾವು ಕೆಲವು ರೀತಿಯ ಕಾರ್ಯಗತಗೊಳಿಸುವಿಕೆಯನ್ನು ಕಾರ್ಯಗತಗೊಳಿಸಬೇಕಾಗಬಹುದು ಎಂದು ನೋಡಿದ್ದೇವೆ ಆದ್ದರಿಂದ ಸಾಮಾನ್ಯವಾಗಿ ಯಾವುದೇ ಐಒಟಿ ವ್ಯವಸ್ಥೆ ಮತ್ತು ಐಐಒಟಿ ವ್ಯವಸ್ಥೆಯು ಅತ್ಯಂತ ಉನ್ನತ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲಿದೆ ಆದ್ದರಿಂದ ಇಲ್ಲಿ ವಿವಿಧ ಪದರಗಳು ಯಾವುವು ನಮ್ಮಲ್ಲಿ ಸೆನ್ಸಾರ್ಗಳು ಇವೆ ಅದು ಭೌತಿಕ ಪರಿಸರದಲ್ಲಿನ ಪರಿಸರವನ್ನು ಗ್ರಹಿಸುತ್ತದೆ ಅದರಲ್ಲಿ ಅವು ಕಾರ್ಯನಿರ್ವಹಿಸುತ್ತವೆ ಡೇಟಾವನ್ನು ಸಂಗ್ರಹಿಸುತ್ತವೆ ಕೆಲವು ನೆಟ್ವರ್ಕ್ ಮೂಲಕ ನಂತರ ಈ ಡೇಟಾವನ್ನು ನೆಟ್ವರ್ಕ್ ಮೂಲಕ ಕಳುಹಿಸಲಾಗುತ್ತದೆ ಅದನ್ನು ವಿಶ್ಲೇಷಿಸಬೇಕಾಗುತ್ತದೆ ಮತ್ತು ಕೆಲವು ಕಾರ್ಯಚಟುವಟಿಕೆಗಳು ಇಲ್ಲಿ ಅಗತ್ಯವಾಗಬಹುದು ಮತ್ತು ಆಕ್ಟಿವೇಷನ್ ಇರಬಹುದು ಅಥವಾ ಏನಾಗಬಹುದು ಎಂದರೆ ಡೇಟಾವು ಕೆಲವು ರೀತಿಯ ಅಪ್ಲಿಕೇಶನ್ ಸಾಫ್ಟ್ವೇರ್ನಲ್ಲಿ ಡೇಟಾದ ವಿಶ್ಲೇಷಣೆಯಾಗಿರುತ್ತದೆ ಆದ್ದರಿಂದ ನಾವು ಸೈಬರ್ ಸುರಕ್ಷತೆಯ ಬಗ್ಗೆ ಮಾತನಾಡುತ್ತಿದ್ದೇವೆಯೇ ಎಂದು ಈಗ ನಮಗೆ ತಿಳಿದಿದೆ ಇವುಗಳನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಾವು ಸಮಗ್ರವಾಗಿ ಮಾಡಬೇಕಾಗಿದೆ ಈ ವ್ಯವಸ್ಥೆಯನ್ನು ಅನಧಿಕೃತ ಅನಪೇಕ್ಷಿತ ಪ್ರವೇಶ ಮತ್ತು ವ್ಯವಸ್ಥೆಗೆ ಸಂಭವನೀಯ ಹಾನಿಯಿಂದ ನಾವು ರಕ್ಷಿಸಬೇಕಾಗಿದೆ ಆದ್ದರಿಂದ ನಾವು ಅದನ್ನು ಹೇಗೆ ಮಾಡುವುದು ಒಂದು ವಿಷಯವೆಂದರೆ ಈ ಸೆನ್ಸಾರ್ಗಳಿಂದ ಪಡೆದ ಡೇಟಾ ನಾವು ಅದನ್ನು ರಕ್ಷಿಸಬೇಕಾಗಿದೆ ಆದ್ದರಿಂದ ನಮ್ಮ ಹತ್ತಿರ ಏನು ಇದೆ ನಮ್ಮ ಹತ್ತಿರ ಡೇಟಾ ಅಥವಾ ಮಾಹಿತಿ ಸುರಕ್ಷತೆ ಇದೆ ನಂತರ ನಾವು ಏನು ಮಾಡಬೇಕು ಇದು ನಂಬರ್ 1 ಆಗಿದೆ ನಂಬರ್ 2 ಅಂತಿಮವಾಗಿರುತ್ತದೆ ಡೇಟಾವನ್ನು ನೆಟ್ವರ್ಕ್ ಮೂಲಕ ಕಳುಹಿಸಬೇಕಾಗುತ್ತದೆ ಆದ್ದರಿಂದ ನಾವು ನೆಟ್ವರ್ಕ್ ಅಥವಾ ಇಂಟರ್ ನೆಟ್ವರ್ಕ್ ಸುರಕ್ಷತೆಯನ್ನು ಹೊಂದಿರಬೇಕು ಈ ರೀತಿಯ ಸಿಸ್ಟಂನಲ್ಲಿ ಚಾಲನೆಯಲ್ಲಿರುವ ಈ ಅಪ್ಲಿಕೇಶನ್ಗಳು ಸಹ ನಾವು ರಕ್ಷಿಸಬೇಕಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ನಾವು ಅಪ್ಲಿಕೇಶನ್ ಸುರಕ್ಷತೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇನ್ನೂ ಕೆಲವು ರೀತಿಯ ಭದ್ರತಾ ಕಾಳಜಿಗಳಿವೆ ಆದ್ದರಿಂದ ವ್ಯವಸ್ಥೆಯನ್ನು ಬಳಸುತ್ತಿರುವ ಬಳಕೆದಾರರು ಅಂತಿಮ ಬಳಕೆದಾರರು ಅಥವಾ ವ್ಯವಸ್ಥೆಯಲ್ಲಿ ಭಾಗವಹಿಸುವ ವಿಭಿನ್ನ ನಟರು ಅವರು ವ್ಯವಸ್ಥೆಯನ್ನು ಸರಿಯಾಗಿ ಬಳಸುವಷ್ಟು ಶಿಕ್ಷಣವನ್ನು ಪಡೆಯಬೇಕಾಗುತ್ತದೆ ಮತ್ತು ಡೇಟಾದ ಮೂಲಸೌಕರ್ಯ ವ್ಯವಸ್ಥೆಯ ಸುರಕ್ಷತೆಯೊಂದಿಗೆ ಕೆಲವು ಸಂಭಾವ್ಯ ಸಮಸ್ಯೆಗಳಿವೆ ಮತ್ತು ಹೀಗೆ ನಾವು ಮಾತನಾಡುತ್ತಿರುವುದು ಸುರಕ್ಷತೆಗಾಗಿ ಅಂತಿಮ ಬಳಕೆದಾರ ಶಿಕ್ಷಣದ ಬಗ್ಗೆ ಅಂತಿಮವಾಗಿ ಒಟ್ಟಾರೆ ಕಾರ್ಯಾಚರಣೆಯ ಸುರಕ್ಷತೆಯ ಮೇಲೆ ನಡೆಸಲಾಗುತ್ತಿರುವ ಕಾರ್ಯಾಚರಣೆಗಳು ಆದ್ದರಿಂದ ಕಾರ್ಯಾಚರಣೆಯ ಸುರಕ್ಷತೆ ಆದ್ದರಿಂದ ನಾವು ಇವುಗಳನ್ನು ಐಒಟಿ ಅಥವಾ ಐಐಒಟಿ ಸಂದರ್ಭದಲ್ಲಿ ವಿಭಿನ್ನ ಭದ್ರತಾ ಕಾಳಜಿಗಳಾಗಿ ಹೊಂದಿದ್ದೇವೆ ಸೈಬರ್ ಸೆಕ್ಯುರಿಟಿ ಅಪ್ಲಿಕೇಶನ್ ಸೆಕ್ಯುರಿಟಿ ಮಾಹಿತಿ ಸೆಕ್ಯುರಿಟಿ ಡೇಟಾ ಸೆಕ್ಯುರಿಟಿ ಮಾಹಿತಿ ಅಥವಾ ಡೇಟಾ ಸೆಕ್ಯುರಿಟಿ ನೆಟ್ವರ್ಕ್ ಸೆಕ್ಯುರಿಟಿ ಆಪರೇಶನಲ್ ಸೆಕ್ಯುರಿಟಿ ಮತ್ತು ಎಂಡ್ ಯೂಸರ್ ಶಿಕ್ಷಣದ ಮುಖ್ಯ ಅಂಶಗಳು ಇವು ಅಪ್ಲಿಕೇಶನ್ ಸುರಕ್ಷತೆಯು ಮೂಲತಃ ನೀವು ವಿಭಿನ್ನ ಅಪ್ಲಿಕೇಶನ್ಗಳನ್ನು ಹೊರಗಿನವರ ಬೆದರಿಕೆಗಳಿಂದ ರಕ್ಷಿಸುತ್ತಿದ್ದೀರಿ ಎಂದು ಖಚಿತಪಡಿಸುತ್ತದೆ ಆದ್ದರಿಂದ ಮೂಲತಃ ಈ ನಿರ್ದಿಷ್ಟ ರಕ್ಷಣೆಗಾಗಿ ಕೆಲವು ಸಾಫ್ಟ್ವೇರ್ ಹಾರ್ಡ್ವೇರ್ ಮತ್ತು ಕಾರ್ಯವಿಧಾನದ ವಿಧಾನಗಳನ್ನು ಬಳಸಬಹುದು ಆದ್ದರಿಂದ ಅಗತ್ಯವಿರುವುದು ಏನೆಂದರೆ ಕೆಲವು ರೀತಿಯ ರಕ್ಷಣೆಯನ್ನು ಹೊಂದಿರುವುದು ಅಂದರೆ ಸಾಫ್ಟ್ವೇರ್ ಮಟ್ಟದಲ್ಲಿ ಮತ್ತು ಹಾರ್ಡ್ವೇರ್ ಮಟ್ಟದಲ್ಲಿ ಕೆಲವು ರೀತಿಯ ಪ್ರತಿಕ್ರಮಗಳು ಸಾಫ್ಟ್ವೇರ್ ಮಟ್ಟ ಈ ನಿರ್ದಿಷ್ಟ ರಕ್ಷಣೆಗಾಗಿ ಒಬ್ಬರು ವಿಭಿನ್ನ ಅಪ್ಲಿಕೇಶನ್ ಫೈರ್ವಾಲ್ಗಳನ್ನು ಬಳಸಬಹುದು ಹಾರ್ಡ್ವೇರ್ ಮಟ್ಟದಲ್ಲಿ ಕೌಂಟರ್ಮೆಶರ್ಗಳನ್ನು ಬಳಸಬಹುದು ಕೆಲವು ರೀತಿಯ ಪ್ರಾಕ್ಸಿ ಅಥವಾ ರೂಟರ್ ಅಥವಾ ಅಂತಹುದೇ ರೀತಿಯ ಸಾಧನ ಇದು ಈ ರೀತಿಯ ಹೊರಗಿನವರ ಬೆದರಿಕೆಗಳ ವಿರುದ್ಧ ರಕ್ಷಣೆ ಹೊಂದಿರುತ್ತದೆ ಆದ್ದರಿಂದ ತೆಗೆದುಕೊಳ್ಳಬಹುದಾದ ವಿಭಿನ್ನ ಕ್ರಮಗಳು ಇವು ಮಾಹಿತಿ ಸುರಕ್ಷತೆಯನ್ನು ಮೂಲತಃ ಸೈಬರ್ ಸೆಕ್ಯುರಿಟಿಯ ಉಪವಿಭಾಗವೆಂದು ಗುರುತಿಸಲಾಗಿದೆ ಅಲ್ಲಿ ನಾವು ಅನುಸರಿಸಬೇಕಾದ ತಂತ್ರಗಳ ಒಂದು ಗುಂಪಿನ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಕೆಲವು ನೀತಿಗಳನ್ನು ಒಳಗೊಂಡಿರುತ್ತದೆ ಮತ್ತು ಕೆಲವು ಸಾಧನಗಳನ್ನು ಹೊಂದಿರುತ್ತದೆ ಮತ್ತು ಈ ನೀತಿಗಳು ಉಪಕರಣಗಳು ಕೆಲವು ನಿಯಮಗಳ ಆಧಾರದ ಮೇಲೆ ವಿಭಿನ್ನ ಅಪಾಯಗಳನ್ನು ಫಿಲ್ಟರ್ ಮಾಡಬೇಕಾಗುತ್ತದೆ ಇದರ ಪರಿಣಾಮವಾಗಿ ನಾವು ಹೊಂದಲಿರುವ ಈ ಎಲ್ಲಾ ವಿಭಿನ್ನ ನೀತಿ ನಿಯಮಗಳ ಅನುಷ್ಠಾನ ನಾವು ಡೇಟಾದ ಲಭ್ಯತೆ ಸಮಗ್ರತೆ ಮತ್ತು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತೇವೆ ಮತ್ತು ಇದು ಬಹಳ ಮುಖ್ಯವಾಗಿದೆ ಆದ್ದರಿಂದ ವ್ಯವಹಾರಗಳು ಮತ್ತು ಕೈಗಾರಿಕೆಗಳ ಸಂದರ್ಭದಲ್ಲಿ ಮಾಹಿತಿಯ ಸುರಕ್ಷತೆ ಸಂರಕ್ಷಣೆ ಡೇಟಾದ ಲಭ್ಯತೆ ಸಮಗ್ರತೆ ಮತ್ತು ಗೌಪ್ಯತೆ ಬಹಳ ಮುಖ್ಯ ಹೆಸರಿನಂತೆ ನೆಟ್ವರ್ಕ್ ಸೆಕ್ಯೂರಿಟಿ ನಮ್ಮ ನೆಟ್ವರ್ಕ್ ಅನ್ನು ಅನಧಿಕೃತ ಪ್ರವೇಶದಿಂದ ರಕ್ಷಿಸಬೇಕು ಆದ್ದರಿಂದ ಮೂಲತಃ ನೆಟ್ವರ್ಕ್ ಆರ್ಕಿಟೆಕ್ಚರ್ ಅನ್ನು ರಕ್ಷಿಸಲು ಅಗತ್ಯವಿರುವ ಭೌತಿಕ ಮತ್ತು ಸಾಫ್ಟ್ವೇರ್ ಕ್ರಿಯೆಗಳು ಆ ಪ್ರಕ್ರಿಯೆಗಳನ್ನು ಅಳವಡಿಸಬೇಕಾಗುತ್ತದೆ ನೆಟ್ವರ್ಕ್ ಸುರಕ್ಷತೆಯು ಅನಧಿಕೃತ ಪ್ರವೇಶ ಅನುಚಿತ ಬಳಕೆ ದೋಷ ಅಳಿಸುವಿಕೆ ಹಾಳು ಮಾಡುವುದು ಮತ್ತು ಮುಂತಾದವುಗಳಿಂದ ರಕ್ಷಣೆ ನೀಡುತ್ತದೆ ಆದ್ದರಿಂದ ಇದು ರಕ್ಷಣಾತ್ಮಕ ವೇದಿಕೆಯಾಗಿದೆ ಇದು ರಕ್ಷಣಾತ್ಮಕ ವೇದಿಕೆಯಾಗಿದ್ದು ಅನಧಿಕೃತ ಬಳಕೆದಾರರಿಂದ ರಕ್ಷಿಸಲು ಅನಧಿಕೃತ ಪ್ರವೇಶದಿಂದ ಹಾನಿಯಾಗದಂತೆ ರಕ್ಷಿಸಲು ಮತ್ತು ಕಂಪ್ಯೂಟರ್ಗಳಂತಹ ಅಸ್ತಿತ್ವದಲ್ಲಿರುವ ಮೂಲಸೌಕರ್ಯಗಳಿಗೆ ಹಾನಿಯಾಗದಂತೆ ರಕ್ಷಿಸಲು ಮೂಲ ನೆಟ್ವರ್ಕ್ನ ಮೇಲೆ ರಚಿಸಲಾಗಿದೆ ಆದ್ದರಿಂದ ನೆಟ್ವರ್ಕ್ ಮೂಲತಃ ಒಂದು ದುರ್ಬಲ ಬಿಂದುವಾಗಿದ್ದು ಇದರ ಮೂಲಕ ಸಂಭಾವ್ಯ ದಾಳಿಕೋರರು ಪ್ರವೇಶಿಸಬಹುದು ಮತ್ತು ವಿಭಿನ್ನ ದಾಳಿಗಳನ್ನು ಮಾಡಬಹುದು ಕಾರ್ಯಾಚರಣೆಯ ಸುರಕ್ಷತೆಯು ಒಂದು ವಿಶ್ಲೇಷಣಾತ್ಮಕ ಕ್ರಿಯೆಯಾಗಿದ್ದು ಇದು ಮಾಹಿತಿ ಪ್ರಯೋಜನಗಳನ್ನು ವರ್ಗೀಕರಿಸುತ್ತದೆ ಮತ್ತು ಈ ಮಾಹಿತಿ ಪ್ರಯೋಜನಗಳ ರಕ್ಷಣೆಗಾಗಿ ಇದು ಕಂಟ್ರೋಲನ್ನು ರೆಗ್ಯುಲೇಟ್ ಮಾಡುತ್ತದೆ ಆದ್ದರಿಂದ ವ್ಯವಹಾರದ ದೃಷ್ಟಿಕೋನದಲ್ಲಿ ರಕ್ಷಣೆ ಒಂದು ಪ್ರಮುಖ ಅಂಶವಾಗಿದೆ ಏಕೆಂದರೆ ಕಾರ್ಯಾಚರಣೆಯ ಭದ್ರತಾ ಕಾರ್ಯಾಚರಣೆಗಳಿಂದಾಗಿ ವ್ಯವಹಾರ ಕ್ರಮಗಳನ್ನು ರಕ್ಷಿಸಲಾಗುವುದು ಅಂತಿಮ ಬಳಕೆದಾರ ಶಿಕ್ಷಣ ಅಂತಿಮ ಬಳಕೆದಾರರು ಉದ್ಯಮಕ್ಕೆ ದೊಡ್ಡ ಭದ್ರತಾ ಅಪಾಯಗಳಾಗಿವೆ ಭದ್ರತೆಯ ವಿಷಯದಲ್ಲಿ ರಾಜಿ ಮಾಡಿಕೊಂಡವರಲ್ಲಿ ಮೊದಲಿಗರು ಆದ್ದರಿಂದ ಉದ್ಯೋಗಿಗಳು ಮತ್ತು ಅಂತಿಮ ಬಳಕೆದಾರರು ಸಾಮಾನ್ಯವಾಗಿ ಮಾಹಿತಿ ಬೆದರಿಕೆಗಳು ಮತ್ತು ಮೂಲಸೌಕರ್ಯಕ್ಕೆ ಬೆದರಿಕೆಗಳ ಬಗ್ಗೆ ಎಲ್ಲಾ ರೀತಿಯ ಆಲೋಚನೆಗಳನ್ನು ಹೊಂದಿರುವುದಿಲ್ಲ ಆದ್ದರಿಂದ ಈ ಅಂತಿಮ ಬಳಕೆದಾರರು ಸುರಕ್ಷತೆಯ ದೃಷ್ಟಿಯಿಂದ ದುರ್ಬಲ ಬಿಂದುಗಳಾಗಿರಬಹುದು ಉದ್ದೇಶಪೂರ್ವಕವಾಗಿ ಅವರು ದಾಳಿಕೋರರಿಗೆ ಬಾಗಿಲು ತೆರೆಯದಂತೆ ಅವರಿಗೆ ಸಾಕಷ್ಟು ಶಿಕ್ಷಣ ನೀಡಬೇಕಾಗುತ್ತದೆ ಮತ್ತು ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿದ್ದಂತೆ ಉದ್ಯಮವು ತಮ್ಮ ಉದ್ಯೋಗಿಗಳಿಗೆ ಸೈಬರ್ ದಾಳಿಯ ಬಗ್ಗೆ ತಿಳುವಳಿಕೆ ನೀಡುವುದು ಹೆಚ್ಚು ಮುಖ್ಯವಾಗಿದೆ ಹಾಗಾದರೆ ವಿವಿಧ ರೀತಿಯ ಸೈಬರ್ ಸೆಕ್ಯುರಿಟಿ ಬೆದರಿಕೆಗಳು ಯಾವುವು ಸೈಬರ್ ಸೆಕ್ಯುರಿಟಿ ಬೆದರಿಕೆಗಳು ವೈವಿಧ್ಯಮಯವಾಗಿವೆ ಅವು ವಿಭಿನ್ನ ರೀತಿಯವುಗಳಾಗಿವೆ ಮತ್ತು ಅವೆಲ್ಲವನ್ನೂ ಅರ್ಥಮಾಡಿಕೊಳ್ಳುವುದು ಒಂದು ಕಠಿಣ ಕಾರ್ಯವಾಗಿದೆ ಆದ್ದರಿಂದ ರೇನ್ಸಮ್ ವೇರ್ ಬಹಳ ಸಾಮಾನ್ಯವಾದ ಸಾಮಾನ್ಯ ರೀತಿಯ ಆಕ್ರಮಣಕಾರ ಎಂಕ್ರಿಪ್ಷನ್ ಬಳಸಿಕೊಂಡು ಆಕ್ರಮಣಕಾರನು ಬಳಕೆದಾರರ ಕಂಪ್ಯೂಟರ್ ಫೈಲ್ಗಳನ್ನು ಲಾಕ್ ಮಾಡುವ ಆಕ್ರಮಣಕಾರರಿಗೆ ಇದು ಒಂದು ಸೌಲಭ್ಯವನ್ನು ಒದಗಿಸುತ್ತದೆ ಮತ್ತು ಕಾನೂನುಬದ್ಧ ಬಳಕೆದಾರರು ವ್ಯವಸ್ಥೆಯನ್ನು ಮತ್ತಷ್ಟು ಬಳಸಲು ಅನ್ಲಾಕ್ ಮಾಡಲು ಆಕ್ರಮಣಕಾರರು ಸ್ವಲ್ಪ ಹಣವನ್ನು ಕೋರುತ್ತಾರೆ ಅವರು ಸಿಸ್ಟಮ್ ಅನ್ನು ಬಳಸದಂತೆ ಲಾಕ್ ಮಾಡುತ್ತಾರೆ ಈ ರೀತಿಯ ದಾಳಿಯ ಉದಾಹರಣೆಗಳಲ್ಲಿ ಒಂದು ಲಾಕಿ ರೇನ್ಸಮ್ ವೇರ್ ರೀತಿಯ ದಾಳಿ ಮಾಲ್ವೇರ್ ಮತ್ತು ಈ ಹೆಸರೇ ಸೂಚಿಸುವಂತೆ ಇದು ಕಂಪ್ಯೂಟರ್ ಪ್ರೋಗ್ರಾಂ ಆಗಿದೆ ಇದನ್ನು ಕಂಪ್ಯೂಟರ್ ಬಳಕೆದಾರರಿಗೆ ವಿಭಿನ್ನ ಕಂಪ್ಯೂಟರ್ ಗಳಿಗೆ ತೊಂದರೆ ನೀಡಲು ವೈರಸ್ಗಳು ಸ್ಪೈವೇರ್ ಮತ್ತು ಮುಂತಾದವುಗಳನ್ನು ಬಳಸಲಾಗುತ್ತದೆ ಮತ್ತು ಸ್ಪೈವೇರ್ ಕಂಪ್ಯೂಟರ್ ವೈರಸ್ಗಳು ನಾವು ಈಗಾಗಲೇ ಟ್ರೋಜನ್ ಹಾರ್ಸ್ನಂತೆ ಪರಿಚಿತರಾಗಿದ್ದೇವೆ ಆದ್ದರಿಂದ ಇವುಗಳು ಮೂಲತಃ ಅವು ಕಂಪ್ಯೂಟರ್ಗಳ ಸಾಮಾನ್ಯ ಕಾರ್ಯಾಚರಣೆ ಮತ್ತು ಸೈಬರ್ ಮೂಲಸೌಕರ್ಯವನ್ನು ಅಡ್ಡಿಪಡಿಸುತ್ತವೆ ಮತ್ತು ಅವು ಮೂಲತಃ ರಕ್ಷಿಸುವುದಿಲ್ಲ ಅಥವಾ ಅವು ಸಂಪೂರ್ಣವಾಗಿ ಅಂದರೆ ತೊಂದರೆಗೆ ಒಳಪಡಿಸುವುದಿಲ್ಲ ಅವು ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ಸಂಪೂರ್ಣವಾಗಿ ಅಡ್ಡಿಪಡಿಸುವುದಿಲ್ಲ ಆದರೆ ಕೆಲವು ಕಾರ್ಯಾಚರಣೆಗಳಲ್ಲಿ ಕೆಲವು ಕಾರ್ಯವಿಧಾನಗಳು ಕೆಲವು ಪ್ರಕ್ರಿಯೆಗಳನ್ನು ಅಡ್ಡಿಪಡಿಸಬಹುದು ಮತ್ತು ಅದು ನಿಯಮಿತವಾಗಿ ಸಾಮಾನ್ಯ ಬಳಕೆದಾರರು ತಮ್ಮ ಕಾನೂನುಬದ್ಧ ಕಾರ್ಯಗಳನ್ನು ನಿರ್ವಹಿಸುವುದನ್ನು ತೊಂದರೆಗೊಳಿಸುತ್ತದೆ ಸಾಮಾಜಿಕ ಎಂಜಿನಿಯರಿಂಗ್ ಈ ದಾಳಿಯು ಬಳಕೆದಾರರನ್ನು ದಾರಿ ತಪ್ಪಿಸಲು ಮಾನವ ಸಂವಹನವನ್ನು ಒಳಗೊಂಡಿರುತ್ತದೆ ಸಾಮಾಜಿಕ ಎಂಜಿನಿಯರಿಂಗ್ ನಿರ್ಣಾಯಕ ಮಾಹಿತಿಯನ್ನು ಪಡೆಯಲು ಭದ್ರತಾ ನೀತಿಯನ್ನು ಮುರಿಯುತ್ತದೆ ಯಾವುದು ಸಾಮಾನ್ಯವಾಗಿ ಈಗಾಗಲೇ ಸುರಕ್ಷಿತವಾಗಿರಿಸಲಾಗಿದೆ ಆದ್ದರಿಂದ ಈ ರೀತಿಯ ಸಾಮಾಜಿಕ ಎಂಜಿನಿಯರಿಂಗ್ ಸೈಬರ್ ಸೆಕ್ಯುರಿಟಿ ದಾಳಿಯಲ್ಲಿ ಭದ್ರತಾ ನೀತಿಗಳನ್ನು ಮೂಲತಃ ಮುರಿಯಲಾಗುತ್ತದೆ ಆದ್ದರಿಂದ ಉದಾಹರಣೆಗಳೆಂದರೆ ವಾಟರಿಂಗ್ ಹೋಲ್ ಮತ್ತು ಪ್ರೀ ಟೆಕ್ಸ್ಟಿಂಗ್ ಫಿಶಿಂಗ್ ಎನ್ನುವುದು ಒಂದು ರೀತಿಯ ದಾಳಿಯಾಗಿದೆ ಅಲ್ಲಿ ಸುಳ್ಳು ಮಾಹಿತಿಯನ್ನು ಕಳುಹಿಸಲಾಗುತ್ತದೆ ಮತ್ತು ಈ ಮಾಹಿತಿಯು ಮೂಲತಃ ಸುಳ್ಳು ಇಮೇಲ್ಗಳನ್ನು ಕಳುಹಿಸುವ ರೂಪದಲ್ಲಿರುತ್ತದೆ ಇವುಗಳನ್ನು ಗುರುತಿಸಬಹುದಾದ ಮೂಲಗಳ ಮೂಲಕ ಕಳುಹಿಸಲಾಗಿರುತ್ತದೆ ಮತ್ತು ಲಾಗಿನ್ ಮಾಹಿತಿ ಅಥವಾ ಕ್ರೆಡಿಟ್ ಕಾರ್ಡ್ ಮಾಹಿತಿಯಂತಹ ನಿರ್ಣಾಯಕ ಡೇಟಾವನ್ನು ಪಡೆಯುವುದು ಇದರ ಉದ್ದೇಶವಾಗಿದೆ ಆದ್ದರಿಂದ ಫಿಶಿಂಗ್ ದಾಳಿಗಳು ಈಗಾಗಲೇ ಇಮೇಲ್ಗಳಲ್ಲಿರುವ ಮೂಲತಃ ಫಿಶಿಂಗ್ ದಾಳಿಗಳಾಗಿವೆ ಅದು ನಿಮ್ಮನ್ನು ಕ್ರೆಡಿಟ್ ಕಾರ್ಡ್ ಮಾಹಿತಿಯನ್ನು ಕೇಳುತ್ತದೆ ಕೆಲವು ದಿನಗಳ ನಂತರ ಇಮೇಲ್ ಖಾತೆ ಅಮಾನ್ಯವಾಗಲಿದೆ ಎಂದು ಹೇಳಿ ಲಾಗಿನ್ ಮಾಹಿತಿ ಕೇಳುತ್ತದೆ ಈ ರೀತಿಯ ದಾಳಿಗಳನ್ನು ಮಾಡಲಾಗುವುದು ಮತ್ತು ಮೂಲತಃ ಈ ರೀತಿಯ ದಾಳಿಯಿಂದ ಸಂಭವನೀಯ ಬೆದರಿಕೆಗಳ ಬಗ್ಗೆ ಯಾರಾದರೂ ಈಗಾಗಲೇ ಶಿಕ್ಷಣವನ್ನು ಹೊಂದಿಲ್ಲದಿದ್ದರೆ ಬಳಕೆದಾರರು ವಿನಂತಿಸಿದ ಕ್ರೆಡಿಟ್ ಕಾರ್ಡ್ ಮಾಹಿತಿಯನ್ನು ಪೂರೈಸುತ್ತಾರೆ ಅಥವಾ ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ಉದ್ದೇಶಪೂರ್ವಕವಾಗಿ ಆಕ್ರಮಣಕಾರರಿಗೆ ಪೂರೈಸುತ್ತಾರೆ ಮತ್ತು ಆ ರೀತಿಯಲ್ಲಿ ಅವರು ತಮ್ಮ ಸಿಸ್ಟಮ್ಗೆ ಪ್ರವೇಶವನ್ನು ಕಳೆದುಕೊಳ್ಳುತ್ತಾರೆ ಈಗ ನಾವು ಕೈಗಾರಿಕಾ ಅಂತರ್ಜಾಲಕ್ಕೆ ಹಿಂತಿರುಗಿ ನೋಡೋಣ ಆದ್ದರಿಂದ ನಾವು ಕೈಗಾರಿಕಾ ಅಂತರ್ಜಾಲದ ಬಗ್ಗೆ ಮಾತನಾಡುವಾಗ ನಾವು ಸಾಮಾನ್ಯವಾಗಿ ವಿಭಿನ್ನ ವಸ್ತುಗಳ ಸೆನ್ಸಾರ್ಗಳು ಅಕ್ಚುಯೆಟರ್ಸ್ಗಳು ಇಂಟರ್ನೆಟ್ ಆಫ್ ತಿಂಗ್ಸ್ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಇಂಟರ್ನೆಟ್ ಆಫ್ ತಿಂಗ್ಸ್ ಕಂಪ್ಯೂಟರ್ಗಳು ಜನರು ಯಂತ್ರಗಳು ಒಟ್ಟಾಗಿ ವಿಭಿನ್ನವಾಗಿವೆ ಕೈಗಾರಿಕಾ ಅಂತರ್ಜಾಲದ ಅಭಿವೃದ್ಧಿಯಲ್ಲಿ ಭಾಗವಹಿಸುವವರು ಕೈಗಾರಿಕಾ ಅಂತರ್ಜಾಲವು ಕೈಗಾರಿಕಾ ಬುದ್ಧಿವಂತ ಕ್ರಿಯೆಗಳನ್ನು ಅಪೇಕ್ಷಿತ ವ್ಯವಹಾರ ಫಲಿತಾಂಶಗಳನ್ನು ಪಡೆಯಲು ಸುಧಾರಿತ ಡೇಟಾ ವಿಶ್ಲೇಷಣಾತ್ಮಕ ಸಾಧನಗಳನ್ನು ಬಳಸಲು ಶಕ್ತಗೊಳಿಸುತ್ತದೆ ಕೈಗಾರಿಕಾ ಅಂತರ್ಜಾಲದ ಉದಾಹರಣೆಗಳು ಮೂಲತಃ ಆಟಾನಮಸ್ ಕಾರುಗಳು ಮತ್ತು ಬುದ್ಧಿವಂತ ರೈಲುಮಾರ್ಗ ವ್ಯವಸ್ಥೆಗಳಂತಹ ಫಲಿತಾಂಶಗಳಾಗಿವೆ ಆದ್ದರಿಂದ ಐಐಒಟಿ ಸೆಕ್ಯೂರಿಟಿಗಳಿಗಾಗಿ ಭದ್ರತಾ ಸಮಸ್ಯೆಗಳು ಮುಖ್ಯವಾಗಿವೆ ಮತ್ತು ವ್ಯವಸ್ಥೆಗಳನ್ನು ಸುರಕ್ಷಿತಗೊಳಿಸುವ ಮಾನದಂಡಗಳನ್ನು ವಿನ್ಯಾಸಗೊಳಿಸುವುದು ಅಗತ್ಯವಾಗಿರುತ್ತದೆ ಆದ್ದರಿಂದ ಕೈಗಾರಿಕೆಗಳು ವೈವಿಧ್ಯಮಯ ವ್ಯವಸ್ಥೆಗಳು ಮತ್ತು ಸಾಧನಗಳನ್ನು ಬಳಸಬೇಕಾಗುತ್ತದೆ ಆದರೆ ಎಲ್ಲವನ್ನೂ ಸ್ಮಾರ್ಟ್ ಕಾರ್ಖಾನೆ ವೇದಿಕೆಯಲ್ಲಿ ಸಂಯೋಜಿಸಲಾಗುವುದು ನಾವು ಕೈಗಾರಿಕೆಗಳ ಬಗ್ಗೆ ಮಾತನಾಡುವಾಗ ಕೆಲವು ವಿಷಯಗಳು ಪರಂಪರೆಯಾಗಿದ್ದು ಅವುಗಳು ಉದ್ಯಮದಲ್ಲಿ ದಶಕಗಳಿಂದಲೂ ಇವೆ ಆದರೆ ಕೆಲವು ವ್ಯವಸ್ಥೆಗಳು ಇತ್ತೀಚಿನವುಗಳಾಗಿರಬಹುದು ಇವುಗಳನ್ನು ಈಗಾಗಲೇ ಸುರಕ್ಷಿತವಾಗಿ ನಿರ್ಮಿಸಲಾಗಿದೆ ಆದ್ದರಿಂದ ಅನುಷ್ಠಾನದ ಪ್ರಕ್ರಿಯೆಯಲ್ಲಿ ಪರಂಪರೆ ವ್ಯವಸ್ಥೆಗಳನ್ನು ವಿಶೇಷವಾಗಿ ಗಂಭೀರವಾಗಿ ಪರಿಗಣಿಸಬೇಕು ಏಕೆಂದರೆ ಈ ವ್ಯವಸ್ಥೆಗಳು ವಿಭಿನ್ನ ದಾಳಿಗಳನ್ನು ನಡೆಸುವ ದುರ್ಬಲತೆಯ ಬಿಂದುಗಳಾಗಿರಬಹುದು ದಾಳಿಕೋರರು ವ್ಯವಸ್ಥೆಯಲ್ಲಿ ಪ್ರವೇಶಿಸಲು ಪರಂಪರೆ ವ್ಯವಸ್ಥೆಗಳು ಆಗಿರಬಹುದು ಅದು ಆಗಿರಬಹುದು ದುರ್ಬಲ ಬಿಂದುಗಳಾಗಿರಬಹುದು ಏಕೆಂದರೆ ಹಿಂದಿನ ದಿನಗಳಲ್ಲಿ ಸುರಕ್ಷತೆಯನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲಾಗಿಲ್ಲ ಆದ್ದರಿಂದ ಸಿಸ್ಟಮ್ ಗಳನ್ನು ಅಷ್ಟಾಗಿ ಸುರಕ್ಷತೆ ಇಲ್ಲದಂತೆ ರಚಿಸಲಾಗಿದೆ ಆದ್ದರಿಂದ ಆ ವ್ಯವಸ್ಥೆಗಳಲ್ಲಿ ಕೆಲವು ಅಂಶಗಳನ್ನು ಬಿಡುವ ಕೆಲವು ಸಂಭಾವ್ಯ ಸಾಧ್ಯತೆಗಳಿವೆ ಇದು ಮೂಲತಃ ದಾಳಿಕೋರರು ದಾಳಿಯನ್ನು ಪ್ರಾರಂಭಿಸಲು ಸಹಾಯಮಾಡುತ್ತದೆ ಆದ್ದರಿಂದ ಉತ್ಪಾದನಾ ವ್ಯವಸ್ಥೆಯಲ್ಲಿ ಕೈಗಾರಿಕಾ ಪ್ರಕ್ರಿಯೆಯಲ್ಲಿ ಪ್ರತಿ ದುರ್ಬಲ ಸಾಲು ಇಡೀ ಕಾರ್ಖಾನೆಯನ್ನು ಅಪಾಯಕ್ಕೆ ದೂಡುತ್ತದೆ ಆದ್ದರಿಂದ ವೈಯಕ್ತಿಕ IIoT ಅನುಷ್ಠಾನಕಾರರ ಕೈಯಲ್ಲಿ ಸುರಕ್ಷತೆಯನ್ನು ಬಿಡುವುದು ಅಪಾಯಕಾರಿ ಹಾಗಾದರೆ ಐಐಒಟಿ ಮತ್ತು ಇಂಡಸ್ಟ್ರಿ 4 0ರ ಸಂದರ್ಭದಲ್ಲಿ ಸೈಬರ್ ಸೆಕ್ಯುರಿಟಿ ಅವಶ್ಯಕತೆಗಳು ಯಾವುವು ಮೊದಲನೆಯದು ಮೂಲಭೂತವಾದದ್ದು ಇದು ಐಐಒಟಿಗೆ ಮಾತ್ರವಲ್ಲ ಯಾವುದೇ ಕಂಪ್ಯೂಟಿಂಗ್ ವ್ಯವಸ್ಥೆಗೆ ಅನ್ವಯಿಸುತ್ತದೆ ಇದನ್ನು ಸಿಐಎ ಟ್ರಯಾಡ್ ಎಂದು ಕರೆಯಲಾಗುತ್ತದೆ ಸಿ ಗೌಪ್ಯತೆಯನ್ನು ಸೂಚಿಸುತ್ತದೆ ಐ ಸಮಗ್ರತೆಯನ್ನು ಸೂಚಿಸುತ್ತದೆ ಮತ್ತು ಎ ಲಭ್ಯತೆಯನ್ನು ಸೂಚಿಸುತ್ತದೆ ಮತ್ತು ಎರಡನೆಯ ಅವಶ್ಯಕತೆಗಳು ಮೂಲತಃ ಐಐಒಟಿ ನಿರ್ದಿಷ್ಟ ಅವಶ್ಯಕತೆಗಳಾಗಿವೆ ಇದು ವಿಶ್ವಾಸಾರ್ಹತೆ ಮತ್ತು ಸುರಕ್ಷತೆಯ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಸಿಐಎ ಟ್ರೈಡ್ನಲ್ಲಿನ ಗೌಪ್ಯತೆಯು ಅನಧಿಕೃತ ಮಾಹಿತಿಯನ್ನು ಬಹಿರಂಗಪಡಿಸುವುದನ್ನು ತಡೆಯುತ್ತದೆ ಐ ಸಮಗ್ರತೆಯನ್ನು ಸೂಚಿಸುತ್ತದೆ ಇದು ಡೇಟಾವನ್ನು ಯಾವುದೇ ಅನಧಿಕೃತ ರೀತಿಯಲ್ಲಿ ಬದಲಾಯಿಸಲಾಗುವುದಿಲ್ಲ ಮತ್ತು ಎ ಲಭ್ಯತೆಯನ್ನು ಸೂಚಿಸುತ್ತದೆ ಇದು ಮಾಹಿತಿಯು ಅಧಿಕೃತ ಬಳಕೆದಾರರಿಗೆ ಮಾತ್ರ ಲಭ್ಯವಿರಬೇಕು ಎಂದು ಖಾತರಿಪಡಿಸುತ್ತದೆ ಐಐಒಟಿಯ ಸಂದರ್ಭದಲ್ಲಿ ಸೈಬರ್ ಸೆಕ್ಯುರಿಟಿಯನ್ನು ಒದಗಿಸುವ ಕೆಲವು ಸವಾಲುಗಳು ಇವು ಆದ್ದರಿಂದ ಮೂಲತಃ ನಾವು ಕೈಗಾರಿಕೆಗಳ ಬಗ್ಗೆ ಮಾತನಾಡುವಾಗ ನಾವು ಯಂತ್ರಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಅಲ್ಲಿ ವಿಭಿನ್ನ ಸೆನ್ಸಾರ್ಗಳು ಅಕ್ಚುಯೆಟರ್ಸ್ಗಳನ್ನು ನಿಯೋಜಿಸಲಾಗಿದೆ ಮತ್ತು ಈ ನೋಡ್ಗಳೆಲ್ಲವೂ ಇಂಟರ್ ನೆಟ್ವರ್ಕ್ ಆಗಿರುತ್ತವೆ ಅವೆಲ್ಲವೂ ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ಮೂಲಭೂತವಾಗಿ ನೀವು ಅಂತಹ ರೀತಿಯ ವ್ಯವಸ್ಥೆಯನ್ನು ಹೊಂದಬೇಕಾದರೆ ಕೈಗಾರಿಕೆಗಳು ಭೌತಿಕ ವ್ಯವಸ್ಥೆಗಳಿಂದ ಸ್ವತಂತ್ರ ಭೌತಿಕ ವ್ಯವಸ್ಥೆಗಳಿಂದ ರೂಪಾಂತರಗೊಳ್ಳಲು ಹೋಗಬೇಕಾಗುತ್ತದೆ ಈ ರೀತಿಯ ಮೂಲಸೌಕರ್ಯಗಳಿಲ್ಲದೆ ಇದು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಮತ್ತು ಸೆನ್ಸಾರ್ಗಳು ಅಕ್ಚುಯೆಟರ್ಸ್ಗಳೊಂದಿಗೆ ಚುರುಕಾದ ಸಂಪರ್ಕಿತ ಯಂತ್ರಗಳಾಗಿ ಪರಿವರ್ತನೆಗೊಳ್ಳುತ್ತದೆ ಆದ್ದರಿಂದ ಈ ರೂಪಾಂತರವು ನಡೆಯಬೇಕಾಗುತ್ತದೆ ಈ ರೂಪಾಂತರವು ನಡೆಯುತ್ತಿರುವಾಗ ಈ ರೂಪಾಂತರ ಪ್ರಕ್ರಿಯೆಯ ಮೂಲಕ ಸಂಭಾವ್ಯವಾಗಿ ಪರಿಚಯಿಸಬಹುದಾದ ದುರ್ಬಲತೆಯ ಎಲ್ಲಾ ವಿಭಿನ್ನ ಅಂಶಗಳನ್ನು ನೀವು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಉತ್ಪಾದನೆ ಲಾಜಿಸ್ಟಿಕ್ಸ್ ಶಿಪ್ಪಿಂಗ್ ಹೆಲ್ತ್ಕೇರ್ ಮತ್ತು ಕೈಗಾರಿಕೆಗಳಂತಹ ಪರಿವರ್ತನೆ ಸಾಮರ್ಥ್ಯಗಳ ಬಗ್ಗೆ ನಾವು ಮಾತನಾಡುವಾಗ ಇವುಗಳನ್ನು ಕೈಗಾರಿಕಾ ಅಂತರ್ಜಾಲದ ಸಂದರ್ಭದಲ್ಲಿ ವಿಭಿನ್ನವಾಗಿ ಪರಿಗಣಿಸಬೇಕಾಗುತ್ತದೆ ಆದ್ದರಿಂದ ಏನಾಗಬಹುದೆಂದರೆ ಡೇಟಾ ಉಲ್ಲಂಘನೆಗೆ ಕಾರಣವಾಗಬಹುದು ಇದು ವಿಭಿನ್ನ ರೀತಿಯ ಸೈಬರ್ ಅಪರಾಧಗಳು ಮತ್ತು ಸೈಬರ್ ಬೆದರಿಕೆಗಳನ್ನು ಹೆಚ್ಚಿಸುತ್ತದೆ ಏಕೆಂದರೆ ವಿಭಿನ್ನ ರೀತಿಯ ದಾಳಿಗಳು ಸಾಧ್ಯ ಅದು ಸಾಧ್ಯ ಇಂಡಸ್ಟ್ರಿ 4 0 ಗಾಗಿ ಸೈಬರ್ ಸುರಕ್ಷತೆ ಗೌಪ್ಯತೆ ಒತೆಂಟಿಸಿಟಿ ಏಕೀಕರಣ ನಾನ್ ರೆಪ್ಯುಟೇಡಿಯೇಷನ್ ಮತ್ತು ಪ್ರವೇಶ ನಿಯಂತ್ರಣದಂತಹವುಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಉದ್ಯಮಗಳಲ್ಲಿ ನಮ್ಮ ಯಂತ್ರಗಳು ಮತ್ತು ವಿಭಿನ್ನ ಸಾಧನಗಳನ್ನು ಚುರುಕಾಗಿಸಲು ನಾವು ಕ್ರಮೇಣ ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಾವು ಕಂಪ್ಯೂಟರ್ ನೆಟ್ವರ್ಕ್ಗಳನ್ನು ನಮ್ಮ ಸಿಸ್ಟಮ್ಗಳಲ್ಲಿ ಪರಿಚಯಿಸುತ್ತಿದ್ದೇವೆ ಆದ್ದರಿಂದ ಕೆಲವು ಹೊಸ ಇಂಟರ್ನೆಟ್ ಭದ್ರತಾ ಸಮಸ್ಯೆಗಳಿವೆ ಅದನ್ನು ಈ ಪರಿಚಯ ಮತ್ತು ಪರಿವರ್ತನೆ ಪ್ರಕ್ರಿಯೆಯ ಮೂಲಕ ಗುರುತಿಸಬೇಕಾಗುತ್ತದೆ ಈ ಹೊಸ ಭದ್ರತಾ ಸಮಸ್ಯೆಗಳನ್ನು ಗುರುತಿಸಬೇಕಾಗಿದೆ ಮತ್ತು ನಮ್ಮಲ್ಲಿ ಬರಬಹುದಾದ ಸಂಭಾವ್ಯ ದಾಳಿಗಳನ್ನು ಸಹ ವಿಶ್ಲೇಷಿಸಬೇಕು ಗುರುತಿಸಬೇಕು ಮತ್ತು ಪರಿಹರಿಸಬೇಕಾಗುತ್ತದೆ ಆದ್ದರಿಂದ ಇಂಡಸ್ಟ್ರಿ 4 0 ರ ಸಂದರ್ಭದಲ್ಲಿ ವಿಭಿನ್ನ ಭದ್ರತಾ ಸಮಸ್ಯೆಗಳು ಭದ್ರತಾ ಬೆದರಿಕೆಗಳನ್ನು ನಿರ್ವಹಿಸಲು ನಾವು ವಿಭಿನ್ನ ವಿಧಾನಗಳನ್ನು ರೂಪಿಸಬೇಕಾಗುತ್ತದೆ ವಿಭಿನ್ನ ವಿಧಾನಗಳನ್ನು ಪ್ರಸ್ತಾಪಿಸಲಾಗಿದೆ ವಿಭಿನ್ನ ಅಲ್ಗೊರಿದಮ್ಗಳು ಇವೆ ಅವುಗಳಲ್ಲಿ ಒಂದು ಸೈಬರ್ಅಟ್ಯಾಕ್ ಪತ್ತೆಗಾಗಿ ಕಂಪ್ಯೂಟೇಶನಲ್ ಇಂಟೆಲಿಜೆಂಟ್ ಸಿಸ್ಟಮ್ ಪ್ಲಾಟ್ಫಾರ್ಮ್ ಇದು ಭವಿಷ್ಯದಲ್ಲಿ ಕೆಲವು ರೀತಿಯ ದಾಳಿ ನಡೆಯುತ್ತದೆಯೇ ಎಂದು ಊಹಿಸಬಹುದು ಮೂಲತಃ ಈ ಪ್ಲಾಟ್ಫಾರ್ಮ್ ಅಗತ್ಯವಿರುವ ಅಲ್ಗಾರಿದಮ್ ಅನ್ನು ಕಾರ್ಯಗತಗೊಳಿಸುತ್ತದೆ ಅದು ಡೇಟಾವನ್ನು ಸಂಯೋಜಿಸುತ್ತದೆ ಮತ್ತು ಫಿಲ್ಟರ್ ಮಾಡುತ್ತದೆ ಮತ್ತು ಸಂಗ್ರಹಿಸುತ್ತದೆ ವಿಶ್ಲೇಷಿಸುತ್ತದೆ ಭವಿಷ್ಯದಲ್ಲಿ ಬರಬಹುದಾದ ಸಂಭಾವ್ಯ ಬೆದರಿಕೆ ಇದೆಯೇ ಎಂದು ಗುರುತಿಸಲು ಆದ್ದರಿಂದ ಇದು ಸಿಐಎ ವ್ಯವಸ್ಥೆ ಮತ್ತು ಅದು ಹೀಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಇನ್ನೊಂದು ಸಾಫ್ಟ್ವೇರ್ ವ್ಯಾಖ್ಯಾನಿಸಲಾದ ಕ್ಲೌಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಕಿಟೆಕ್ಚರ್ ಇದರಲ್ಲಿ ಮೂಲತಹ ನಿಮ್ಮ ಹತ್ತಿರ ಸಿಸ್ಟಮ್ನ 3 ಭಾಗಗಳನ್ನು ಹೊಂದಿದ್ದೀರಿ ಒಂದು ಸಾಫ್ಟ್ವೇರ್ ಪ್ಲೇನ್ ಎರಡನೆಯದು ಹಾರ್ಡ್ವೇರ್ ಪ್ಲೇನ್ ಮತ್ತು ಮೂರನೆಯದು ಇಐಎಫ್ನ ಇಂಟೆಲಿಜೆನ್ಸ್ ಫ್ರೇಮ್ವರ್ಕ್ನಲ್ಲಿನ ಸಾಫ್ಟ್ವೇರ್ ಪ್ಲೇನ್ ಮೂಲತಃ ಸಿಇಗಳಲ್ಲಿನ ವಿಭಿನ್ನ ನಿಯಂತ್ರಣ ಅಂಶಗಳನ್ನು ಒಳಗೊಂಡಿದೆ ಮತ್ತು ಈ ಪ್ರತಿಯೊಂದು ಸಿಇಗಳನ್ನು ಡೇಟಾ ಟ್ಯಾಪ್ ಪಾಯಿಂಟ್ಗಳಾಗಿ ಬಳಸಲಾಗುತ್ತದೆ ಏಕೆಂದರೆ ಅವುಗಳು ಸಂವಹನ ಮತ್ತು ಚಟುವಟಿಕೆಗಳ ಬಗ್ಗೆ ಆಳವಾದ ಅವಲೋಕನವನ್ನು ಹೊಂದಿರುತ್ತವೆ ಎಸ್ಡಿಸಿಎಂಎಯಲ್ಲಿ ಸ್ಟ್ರೀಮಿಂಗ್ ಡೇಟಾವನ್ನು ಇಐಎಫ್ಗೆ ಸಿಇ ಪೂರೈಸುತ್ತದೆ ಮತ್ತು ಸೆನ್ಸ್ ಡೇಟಾವನ್ನು ಇಐಎಫ್ ಪತ್ತೆ ಮಾಡುತ್ತದೆ ಮತ್ತು ಈ ಇಐಎಫ್ ಅಸಹಜತೆಯನ್ನು ಕಂಡುಹಿಡಿಯುವ ಜವಾಬ್ದಾರಿಯನ್ನು ಸಹ ಹೊಂದಿದೆ ಆದ್ದರಿಂದ ಇದರೊಂದಿಗೆ ನಾವು ಈ ಉಪನ್ಯಾಸದ ಅಂತ್ಯಕ್ಕೆ ಬರುತ್ತೇವೆ ಆದ್ದರಿಂದ ನಾವು ಏನು ಮಾಡಿದ್ದೇವೆಂದರೆ ಸೈಬರ್ ಸುರಕ್ಷತೆ ಏಕೆ ಮುಖ್ಯ ಅದರ ಸಾರವನ್ನು ನಾವು ಅರ್ಥಮಾಡಿಕೊಂಡಿದ್ದೇವೆ ಸೈಬರ್ ಸುರಕ್ಷತೆಯ ವಿಭಿನ್ನ ಅಂಶಗಳು ಇಂಡಸ್ಟ್ರಿ 4 0 ರಲ್ಲಿ ಈ ಐಒಟಿ ಮತ್ತು ಐಐಒಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಾರಂಭಿಸಬಹುದಾದ ದಾಳಿಗಳ ಪ್ರಕಾರಗಳನ್ನು ನಾವು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಈ ವಿಷಯಗಳ ಬಗ್ಗೆ ಹೆಚ್ಚು ಆಳವಾಗಿ ತಿಳಿದುಕೊಳ್ಳಲು ನೀವು ಆಸಕ್ತಿ ಹೊಂದಿದ್ದರೆ ಇವುಗಳು ನಿಮ್ಮ ಮುಂದೆ ನೀಡಲಾದ ಕೆಲವು ಉಲ್ಲೇಖಗಳು ಮತ್ತು ನೀವು ಅವುಗಳ ಮೂಲಕ ಹೋಗಬಹುದು ಕೆಲವು ರೀತಿಯ ಹುಡುಕಾಟದ ಮೂಲಕವೂ ಅನೇಕ ವಿಭಿನ್ನ ಉಲ್ಲೇಖಗಳನ್ನು ಪಡೆಯಬಹುದು ವಿಭಿನ್ನ ಸಮಸ್ಯೆಗಳು ವಿಭಿನ್ನ ಪರಿಹಾರಗಳು ಮತ್ತು ಮುಂತಾದವುಗಳ ಬಗ್ಗೆ ಮಾತನಾಡುವ ಇತರ ವ್ಯತ್ಯಾಸಗಳನ್ನು ನೀವು ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಸೈಬರ್ ಸೆಕ್ಯುರಿಟಿ ಐಒಟಿ ಸುರಕ್ಷತೆಗಾಗಿ ಐಐಒಟಿಗಾಗಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಮತ್ತು ಈ ವಿಷಯಗಳ ಕುರಿತು ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಿವೆ ಆದ್ದರಿಂದ ಈ ಪ್ರತಿಯೊಂದು ವಿಷಯಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಲು ನೀವು ನಿಜವಾಗಿಯೂ ಆಸಕ್ತಿ ಹೊಂದಿದ್ದರೆ ನೀವು ಮೂಲತಃ ಲಭ್ಯವಿರುವ ಈ ವಿಭಿನ್ನ ಸಾಹಿತ್ಯಗಳ ಮೂಲಕ ಹೋಗಬೇಕಾಗುತ್ತದೆ ಮತ್ತು ನೀವು ಭದ್ರತಾ ಸಂಶೋಧಕರಾಗಿದ್ದರೆ ಸಹ ನೀವು ಆಸಕ್ತಿ ಹೊಂದಿದ್ದರೆ ಅವುಗಳನ್ನು ಕಾರ್ಯಗತಗೊಳಿಸಲು ನೀವು ಆಸಕ್ತಿ ಹೊಂದಿರಬಹುದು ಆದ್ದರಿಂದ ಅದಕ್ಕಾಗಿ ನೀವು ಈ ವ್ಯತ್ಯಾಸಗಳಲ್ಲಿ ಮತ್ತು ಹೊರಗಿನ ಈ ವಿಭಿನ್ನ ಸಾಹಿತ್ಯಗಳ ಮೂಲಕ ಹೆಚ್ಚು ವಿವರವಾಗಿ ಹೋಗಬೇಕಾಗಿದೆ ಇದರೊಂದಿಗೆ ನಾವು ಕೊನೆಗೆ ಬಂದಿದ್ದೇವೆ